ಉಪನ್ಯಾಸ 18 ಗರಿಷ್ಠ ವಿದ್ಯುತ್ ವರ್ಗಾವಣೆ ನಮಸ್ಕಾರ ಇಲ್ಲಿಯವರೆಗೆ ನಾವು ನಾರ್ಟನ್ ಪ್ರಮೇಯ ಥೆವೆನಿನ್ ಪ್ರಮೇಯ ಮತ್ತು ಸೂಪರ್ಪೋಸಿಷನ್ ಪ್ರಮೇಯವಾದ 3 ಪ್ರಮುಖ ಸರ್ಕ್ಯೂಟ್ ಪ್ರಮೇಯಗಳನ್ನು ಚರ್ಚಿಸಿದ್ದೇವೆ ಆದ್ದರಿಂದ ಈಗ ಇಂದು ನಾವು ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯದ ಬಗ್ಗೆ ಚರ್ಚಿಸುತ್ತೇವೆ ಆದ್ದರಿಂದ ಅನೇಕ ಸಂದರ್ಭಗಳಲ್ಲಿ ಲೋಡ್ಗೆ ಶಕ್ತಿಯನ್ನು ಒದಗಿಸಲು ಸರ್ಕ್ಯೂಟ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಆದ್ದರಿಂದ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಕಂಡುಹಿಡಿಯುವ ಬದಲು ನಾವು ಲೋಡ್ಗೆ ಸರಬರಾಜು ಆಗುತ್ತಿರುವ ಶಕ್ತಿಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತೇವೆ ಆದ್ದರಿಂದ ಸಂವಹನ ವ್ಯವಸ್ಥೆಯಲ್ಲಿರುವಂತಹ ಅನ್ವಯಿಕೆಗಳಿವೆ ಅಲ್ಲಿ ಲೋಡ್ಗೆ ಗರಿಷ್ಠ ಶಕ್ತಿಯನ್ನು ಪೂರೈಸುವುದು ಅಪೇಕ್ಷಣೀಯವಾಗಿದೆ ಆದ್ದರಿಂದ ನಮ್ಮಲ್ಲಿರುವದು ನಿರ್ದಿಷ್ಟ ವ್ಯವಸ್ಥೆಗೆ ಆಂತರಿಕ ನಷ್ಟಗಳು ತಿಳಿದಿರುವಾಗ ಲೋಡ್ಗೆ ಗರಿಷ್ಠ ಶಕ್ತಿಯನ್ನು ತಲುಪಿಸುವ ಈ ಸಮಸ್ಯೆಯನ್ನು ನಾವು ಪರಿಹರಿಸಬೇಕಾಗಿದೆ ಈಗ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ಪ್ರಮುಖ ವಿಷಯವೆಂದರೆ ವ್ಯವಸ್ಥೆಯಲ್ಲಿನ ಆಂತರಿಕ ನಷ್ಟಗಳನ್ನು ನೀವು ನೋಡಿದಾಗ ಮತ್ತು ನೀವು ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯವನ್ನು ಅನ್ವಯಿಸಿದರೆ ಇದರರ್ಥ ಗಮನಾರ್ಹವಾದ ಆಂತರಿಕ ನಷ್ಟಗಳು ಉಂಟಾಗುತ್ತವೆ ಅದು ಹೇಗೆ ಸಂಭವಿಸುತ್ತದೆ ಯಾವಾಗ ನಾವು ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯವನ್ನು ವಿವರವಾಗಿ ಚರ್ಚಿಸುತ್ತೇವೆ ಈ ನಿರ್ದಿಷ್ಟ ವಿದ್ಯಮಾನಗಳನ್ನು ನಾವು ಅರ್ಥಮಾಡಿಕೊಳ್ಳುತ್ತೇವೆ ಈಗ ಹಿಂದಿನ ತರಗತಿಗಳಲ್ಲಿ ನಾವು ಚರ್ಚಿಸಿದ ಥೆವೆನಿನ್ ಸಮಾನವನ್ನು ರೇಖೀಯ ಸರ್ಕ್ಯೂಟ್ನಲ್ಲಿ ಗರಿಷ್ಠ ಶಕ್ತಿಯನ್ನು ಕಂಡುಹಿಡಿಯಲು ಬಳಸಲಾಗುತ್ತದೆ ಆದ್ದರಿಂದ ನೀವು 2 ಟರ್ಮಿನಲ್ ನೆಟ್ವರ್ಕ್ ಹೊಂದಿದ್ದರೆ ಮತ್ತು ಇದು ರೇಖೀಯ ನೆಟ್ವರ್ಕ್ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಈ ನೆಟ್ವರ್ಕ್ ಅನ್ನು ನಾವು ಥೆವೆನಿನ್ಗೆ ಸಮನಾಗಿ ಚರ್ಚಿಸಿದಾಗ ನಾವು ಈಗಾಗಲೇ ನೋಡಿದ ಥೆವೆನಿನ್ಗೆ ಸಮನಾಗಿ ಬದಲಾಯಿಸಬಹುದು ಆದ್ದರಿಂದ ಈಗ ನಮ್ಮಲ್ಲಿ ಯಾವುದೇ ನೆಟ್ವರ್ಕ್ ಇದ್ದರೂ ನಾವು ಅದರ ಸಮಾನವಾದ ಥೆವೆನಿನ್ ವೋಲ್ಟೇಜ್ ಮತ್ತು ಥೆವೆನಿನ್ ಪ್ರತಿರೋಧದೊಂದಿಗೆ ಪ್ರತಿನಿಧಿಸಬಹುದು ಈಗ ಥೆವೆನಿನ್ ಸಮಾನವನ್ನು ಬಳಸಿಕೊಂಡು ನಾವು ಕಂಡುಕೊಂಡ ಟರ್ಮಿನಲ್ಗಳಿಗೆ ನಾವು ಲೋಡ್ ಅನ್ನು ಸೇರಿಸಬೇಕಾಗಿದೆ ಯಾವ ಸ್ಥಿತಿಯಲ್ಲಿ ಈ ನೆಟ್ವರ್ಕ್ ನಿಂದ ಗರಿಷ್ಠ ವಿದ್ಯುತ್ ಅನ್ನು ಲೋಡ್ಗೆ ಪೂರೈಸಲಾಗುತ್ತದೆ ಎಂಬುದನ್ನು ನಾವು ಕಂಡುಹಿಡಿಯಬೇಕು ಆದ್ದರಿಂದ ನಾವು ಇಲ್ಲಿ ಊಹಿಸುತ್ತಿರುವುದು ಲೋಡ್ ವೇರಿಯಬಲ್ ಆಗಿದೆ ಆದ್ದರಿಂದ ನಾವು ಗರಿಷ್ಠ ವಿದ್ಯುತ್ ವರ್ಗಾವಣೆ ಸ್ಥಿತಿಗೆ ಅನುಗುಣವಾಗಿ ಲೋಡ್ ಅನ್ನು ಟ್ಯೂನ್ ಮಾಡಬಹುದು ಆದ್ದರಿಂದ ಈಗ ನೆಟ್ವರ್ಕ್ಗೆ ಥೆವೆನಿನ್ಗೆ ಸಮಾನವಾದ ಸರ್ಕ್ಯೂಟ್ ಅನ್ನು ನೀವು ನೋಡಿದರೆ ಮತ್ತು RL ಸಂಪರ್ಕಗೊಂಡಿರುವ ವೇರಿಯಬಲ್ ಲೋಡ್ ಆದ್ದರಿಂದ ಆ ಸಂದರ್ಭದಲ್ಲಿ ಶಕ್ತಿ ಏನು ಶಕ್ತಿ i2R ಆಗಿರುತ್ತದೆ ಈ ಸಂದರ್ಭದಲ್ಲಿ ಪ್ರತಿರೋಧ R RL ಆಗಿದೆ ಏಕೆಂದರೆ ಈ ಪ್ರತಿರೋಧ RLರಿಂದ ಕರಗಿದ ಶಕ್ತಿಯನ್ನು ನಾವು ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ ಕರೆಂಟ್ನ ಮೌಲ್ಯವು iVThRThRL ನಂತರ RLನಿಂದ ಗುಣಿಸಿದಾಗ ಕರೆಂಟ್ನ ಚೌಕವು ಶಕ್ತಿಯ ಒಟ್ಟು ಮೌಲ್ಯವಾಗಿರುತ್ತದೆ ಅದು ಲೋಡ್ಗೆ ತಲುಪಿಸಲ್ಪಡುತ್ತದೆ ಈಗ ಈ ನಿರ್ದಿಷ್ಟ ಸಮೀಕರಣವನ್ನು ನೀವು ನೋಡಿದರೆ VTh ಮತ್ತು RTh ಅನ್ನು ನಿವಾರಿಸಲಾಗಿದೆ ಏಕೆಂದರೆ ಇದು ಒಂದು ನಿರ್ದಿಷ್ಟ ಸಮಯದಲ್ಲಿ ನೆಟ್ವರ್ಕ್ನ ಸಮಾನವಾಗಿರುತ್ತದೆ ಆದ್ದರಿಂದ ಆ ನಿರ್ದಿಷ್ಟ ನಿದರ್ಶನಕ್ಕಾಗಿ VTh ಮತ್ತು RTh ನ ಮೌಲ್ಯವು ಸ್ಥಿರವಾಗಿರುತ್ತದೆ ಈ ಸರ್ಕ್ಯೂಟ್ನಲ್ಲಿ ವ್ಯತ್ಯಾಸಗೊಳ್ಳುವ ಏಕೈಕ ವಿಷಯವೆಂದರೆ RL ಆದ್ದರಿಂದ ಈಗ ನೀವು ಅನಂತ ಎಂದು ಹೇಳಲು RL ನ ಮೌಲ್ಯವನ್ನು 0 ರಿಂದ ಬದಲಿಸಿದರೆ ಮತ್ತು ನೆಟ್ವರ್ಕ್ ಒದಗಿಸಿದ ಶಕ್ತಿಯ ಮೌಲ್ಯವನ್ನು ನೀವು ಲೋಡ್ಗೆ ಅಳೆಯುತ್ತಿದ್ದರೆ ನೀವು ಈ ಚಿತ್ರದಲ್ಲಿ ತೋರಿಸಿರುವಂತೆ ಕಾಣುವ ವಕ್ರರೇಖೆಯನ್ನು ಸೆಳೆಯಬಹುದು ಆದ್ದರಿಂದ ನೀವು RL ಮೌಲ್ಯವನ್ನು ಹೆಚ್ಚಿಸಲು ಪ್ರಾರಂಭಿಸಿದಾಗ ಈ ನಿರ್ದಿಷ್ಟ ಲೋಡ್ಗೆ ಅಗತ್ಯವಿರುವ ಶಕ್ತಿಯು ಹೆಚ್ಚಾಗುತ್ತಿರುವುದನ್ನು ನೀವು ನೋಡುತ್ತೀರಿ ಮತ್ತು ಈಗ ಒಂದು ನಿರ್ದಿಷ್ಟ ಕ್ಷಣದಲ್ಲಿ ವಿದ್ಯುತ್ ಗರಿಷ್ಠವಾಗಿರುತ್ತದೆ ಮತ್ತು ಅದರ ನಂತರ ಶಕ್ತಿಯ ಮೌಲ್ಯವು ಮತ್ತೆ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ RL ಮೌಲ್ಯವು ಹೆಚ್ಚುತ್ತಿದೆ ಆದ್ದರಿಂದ ಲೋಡ್ಗೆ ಗರಿಷ್ಠ ಶಕ್ತಿಯನ್ನು ಪೂರೈಸುವ ಒಂದು ನಿದರ್ಶನವಿದೆ ಎಂದು ಇದರಿಂದ ನೀವು ಅರ್ಥಮಾಡಿಕೊಳ್ಳಬಹುದು ಮತ್ತು ಈಗ ನಾವು ಏನು ಮಾಡಬೇಕು ನಾವು ಯಾವ ಸ್ಥಿತಿಯಡಿಯಲ್ಲಿ ಕಂಡುಹಿಡಿಯಬೇಕು ಅಥವಾ ಈ RLನ ಮೌಲ್ಯ ಯಾವುದು ಇದರಲ್ಲಿ ಗರಿಷ್ಠ ಶಕ್ತಿಯನ್ನು ನೆಟ್ವರ್ಕ್ನಿಂದ ಲೋಡ್ಗೆ ತಲುಪಿಸಲಾಗುತ್ತದೆ ಆದ್ದರಿಂದ ಈಗ RL 0 ರಿಂದ ಅನಂತಕ್ಕೆ ಬದಲಾಗುತ್ತಿದೆ ಎಂದು ನಾವು ನೋಡಿದ ಮೌಲ್ಯಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸೋಣ ಗರಿಷ್ಠ ಶಕ್ತಿಯು ಸಂಭವಿಸುವ ಮೌಲ್ಯವು RL RTh ಆಗಿದೆ ಈ ಅಂಕಿ ಅಂಶವನ್ನು ನೀವು ನೋಡಿದರೆ ಲೋಡ್ಗೆ ಗರಿಷ್ಠ ವಿದ್ಯುತ್ ವರ್ಗಾವಣೆ RL ಮೌಲ್ಯದಲ್ಲಿ ಸಂಭವಿಸುತ್ತದೆ ಅದು RThಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ನೆಟ್ವರ್ಕ್ನಲ್ಲಿ RLನ ಮೌಲ್ಯವು ಥೆವೆನಿನ್ ಪ್ರತಿರೋಧಕ್ಕೆ ಸಮನಾದಾಗ ಗರಿಷ್ಠ ವಿದ್ಯುತ್ ವರ್ಗಾವಣೆ ಸಂಭವಿಸುತ್ತದೆ ನಾವು ಇದನ್ನು ಲೆಕ್ಕ ಹಾಕಿದ ಶಕ್ತಿ p ಸಹಾಯದಿಂದ ಇದನ್ನು ಕಂಡುಕೊಳ್ಳುತ್ತೇವೆ ಈಗ RL RThಗೆ ಸಮಾನವಾಗಿದೆ ಎಂದು ನಾವು ಹೇಗೆ ಹೇಳುತ್ತೇವೆ ಎಂದು ನೋಡೋಣ ಆದ್ದರಿಂದ ನಾವು ಆಪ್ಟಿಮಲಿಟಿ ಸ್ಥಿತಿಯನ್ನು ಕಂಡುಹಿಡಿಯಬೇಕು ನೀವು ಏನು ಮಾಡಬೇಕು ಇಲ್ಲಿ p ಎಂದು ನೀಡಲಾದ ಕಾರ್ಯವನ್ನು ನೀವು ಬೇರ್ಪಡಿಸಬೇಕು ಈಗ ಶಕ್ತಿಯನ್ನು p i2RLVThRThRL2RL ನಿಂದ ನೀಡಲಾಗುತ್ತದೆ ಆದ್ದರಿಂದ ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯವನ್ನು ಸಾಬೀತುಪಡಿಸಲು ನಾವು ಏನು ಮಾಡಬೇಕುRLಗೆ ಸಂಬಂಧಿಸಿದಂತೆ ಈ ಸಮೀಕರಣದಲ್ಲಿ ನೀಡಲಾದ p ಅನ್ನು ನಾವು ಬೇರ್ಪಡಿಸಬೇಕು ಮತ್ತು ನಂತರ ನಾವು ಗರಿಷ್ಠ ಮೌಲ್ಯವನ್ನು ತಲುಪಿದ್ದೇವೆ ಅಥವಾ ನಾವು ಹೊಂದಿಸಬೇಕೇ ಎಂದು ಕಂಡುಹಿಡಿಯಲು dpdRL0ಗೆ ಹೊಂದಿಸಬೇಕಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ಸಮೀಕರಣದಲ್ಲಿನ ಏಕೈಕ ವೇರಿಯೇಬಲ್ ಆಗಿರುವ RLಗೆ ಸಂಬಂಧಿಸಿದಂತೆ ನಾವು ಶಕ್ತಿ p ಅನ್ನು ಬೇರ್ಪಡಿಸಬೇಕು ಆದ್ದರಿಂದ ಈಗ ನಾವು ವಿದ್ಯುತ್ ಸಮೀಕರಣವನ್ನು ಬೇರ್ಪಡಿಸಿದರೆ ನಾವು dpdRLVTh2RThRL2 2RLRThRLRThRL4 VTh2RThRL 2RLRThRL3 ಆದ್ದರಿಂದ ನೀವು ಇದನ್ನು 0 ಕ್ಕೆ ಸಮನಾಗಿ ಹೊಂದಿಸಿದಾಗ ನೀವು RThRL 2RL 0 ಎಂಬ ಅಂಶದ ಪದಗಳನ್ನು ಪಡೆಯುತ್ತೀರಿ ಆದ್ದರಿಂದ RTh RL 0 ಮತ್ತು ಅಂತಿಮವಾಗಿ ನೀವು RThRL ಅನ್ನು ಪಡೆಯುತ್ತೀರಿ ಲೋಡ್ ಪ್ರತಿರೋಧವು ಥೆವೆನಿನ್ ಪ್ರತಿರೋಧಕ್ಕೆ ಸಮನಾದಾಗ ಗರಿಷ್ಠ ವಿದ್ಯುತ್ ವರ್ಗಾವಣೆ ನಡೆಯುತ್ತದೆ ಇದು RLಗೆ ಸಂಬಂಧಿಸಿದಂತೆ ನಾವು ಶಕ್ತಿ p ನ ವ್ಯುತ್ಪನ್ನವನ್ನು ತೆಗೆದುಕೊಂಡಾಗ ನಾವು ಪಡೆಯುತ್ತೇವೆ ಮತ್ತು ಈಗ ಆ ಸ್ಥಿತಿಯಲ್ಲಿ dpdRL0 ಎಂಬ ವ್ಯುತ್ಪನ್ನವಾದಾಗ ಆ ಮೌಲ್ಯವನ್ನು ನೀವು RL ಅನ್ನು ಶಕ್ತಿ p ಗೆ ಪೂರೈಸಿದರೆ ನಾವು ಪಡೆಯುವದನ್ನು RL ಮೌಲ್ಯೀಕರಿಸುತ್ತದೆ ಶಕ್ತಿಯು ಗರಿಷ್ಠ ಅಥವಾ ಕನಿಷ್ಠವಾಗಬಹುದು ಈಗ ವ್ಯುತ್ಪನ್ನವನ್ನು ತೆಗೆದುಕೊಳ್ಳುವ ಸಹಾಯದಿಂದ ನಾವು ಹೊಂದಿರುವ ಸ್ಥಿತಿಯು ನಿಜವಾಗಿಯೂ ಗರಿಷ್ಠವಾ ಅಥವಾ ಇಲ್ಲವೇ ಎಂಬುದನ್ನು ಕಂಡುಹಿಡಿಯಬೇಕು ಆದ್ದರಿಂದ ನಾವು ಮಾಡಬೇಕಾದುದು ನಾವು RLಗೆ ಸಂಬಂಧಿಸಿದಂತೆ ಶಕ್ತಿಯನ್ನು ದ್ವಿಗುಣಗೊಳಿಸಬೇಕು ಮತ್ತು ಅದು 0 ಕ್ಕಿಂತ ಕಡಿಮೆ ಎಂದು ಸಾಬೀತುಪಡಿಸುತ್ತದೆ ಸ್ಲೈಡ್ನಲ್ಲಿ ತೋರಿಸಿರುವಂತೆ ಇದನ್ನು ಪರಿಹರಿಸುವುದರಿಂದ ನೀವು ಡಬಲ್ ಡಿಫರೆನ್ಷಿಯಲ್ ಅನ್ನು 0 ಕ್ಕಿಂತ ಕಡಿಮೆ ಪಡೆಯುತ್ತೀರಿ ಮತ್ತು ಆದ್ದರಿಂದ ಯಾವಾಗ ಲೋಡ್ ಪ್ರತಿರೋಧವು ಥೆವೆನಿನ್ ಪ್ರತಿರೋಧಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಈಗ ಲೆಕ್ಕ ಹಾಕಿದ ವಿದ್ಯುತ್ ಸಮೀಕರಣದಲ್ಲಿ RLRTh ಮೌಲ್ಯವನ್ನು ಬದಲಿಸಿದಾಗ ಅಂದರೆ pi2RLVThRThRL2RL ನೆಟ್ವರ್ಕ್ ಲೋಡ್ಗೆ ವರ್ಗಾಯಿಸುವ ಗರಿಷ್ಠ ಶಕ್ತಿಯು pmaxVTh24RTh ಮತ್ತು ಪರಿಗಣಿಸಬೇಕಾದ ಪ್ರಮುಖ ವಿಷಯವೆಂದರೆ ಈ ಮೌಲ್ಯವು RLRTh ಆಗಿದ್ದಾಗ ಮಾತ್ರ ಮಾನ್ಯವಾಗಿರುತ್ತದೆ ಆದ್ದರಿಂದ RL ಮೌಲ್ಯದ ಮೌಲ್ಯವು RThಗಿಂತ ಹೆಚ್ಚಿದ್ದರೆ ಅಥವಾ RThಗಿಂತ ಕಡಿಮೆಯಿದ್ದಾಗ ನಾವು ಲೋಡ್ಗೆ ವರ್ಗಾವಣೆಯಾಗುವ ಶಕ್ತಿಯನ್ನು ಕಂಡುಹಿಡಿಯಲು i2RLನ ಸಾಂಪ್ರದಾಯಿಕ ಸೂತ್ರವನ್ನು ಬಳಸಬೇಕಾಗುತ್ತದೆ ಈಗ RTh ಅನ್ನು ಸರ್ಕ್ಯೂಟ್ನ ನಷ್ಟವೆಂದು ಪ್ರತಿನಿಧಿಸಿದರೆ ನೀವು ಈ ರೀತಿಯ ನೆಟ್ವರ್ಕ್ ಹೊಂದಿದ್ದರೆ ಮತ್ತು ಈ ನೆಟ್ವರ್ಕ್ ಅನ್ನು ಥೆವೆನಿನ್ ಸಮಾನ ಎಂದು ಪ್ರತಿನಿಧಿಸಿದರೆ ನೀವು ಈ ಬಾಹ್ಯ ಟರ್ಮಿನಲ್ ab ಗೆ ಲೋಡ್ ಅನ್ನು ಸಂಪರ್ಕಿಸುತ್ತಿದ್ದರೆ ಏನಾಗುತ್ತದೆ ಆದರೆ RThನ ಮೌಲ್ಯ ನಾವು ಇಲ್ಲಿ ನೋಡುತ್ತಿರುವುದು ನೆಟ್ವರ್ಕ್ನಲ್ಲಿರುವ ಒಟ್ಟು ನಷ್ಟವಲ್ಲ ತದನಂತರ ನೀವು ಲೋಡ್ಸಂಪರ್ಕಿಸಿದರೆ ಲೋಡ್ RL ಅನ್ನು ಗರಿಷ್ಠ ವಿದ್ಯುತ್ ಸ್ಥಿತಿಯಲ್ಲಿ ಮೂಲದಿಂದ ಗರಿಷ್ಠ ಶಕ್ತಿಯನ್ನು ಪಡೆಯುತ್ತದೆ ಆದರೆ ನಷ್ಟಗಳು ಸಹ ಗರಿಷ್ಠವಾಗಿರುತ್ತದೆ ಆದ್ದರಿಂದ ವ್ಯವಸ್ಥೆಯಲ್ಲಿ ನಷ್ಟಗಳು ಇದ್ದಾಗ ಗರಿಷ್ಠ ವಿದ್ಯುತ್ ವರ್ಗಾವಣೆ ಸ್ಥಿತಿ ಉಪಯುಕ್ತವಾಗುವುದಿಲ್ಲ ಆದ್ದರಿಂದ ಆ ಸಂದರ್ಭದಲ್ಲಿ ನಷ್ಟ ನಾವು ವ್ಯವಸ್ಥೆಯಲ್ಲಿ ಏನನ್ನು ಪಡೆದುಕೊಂಡರೂ ಅದು ಯಾವುದೇ ಶಕ್ತಿ ಇರಲಿ ಅದನ್ನು ಲೋಡ್ ನಿಂದ ಹೀರಿಕೊಳ್ಳುತ್ತದೆ ಆದ್ದರಿಂದ ನಾವು ಈಗ ಏನು ಹೇಳಬಹುದು ಅಂದರೆ ಮೂಲದಿಂದ ಗರಿಷ್ಠ ಶಕ್ತಿಯನ್ನು ಸೆಳೆಯುವುದು ಮತ್ತು ಗರಿಷ್ಠ ಶಕ್ತಿಯನ್ನು ಲೋಡ್ಗೆ ತಲುಪಿಸುವುದರ ನಡುವೆ ವಿಭಿನ್ನ ವ್ಯತ್ಯಾಸವಿದೆ ಈಗ ಲೋಡ್ ಗಾತ್ರದಲ್ಲಿದ್ದಾಗ ಪ್ರತಿರೋಧವು ನೆಟ್ವರ್ಕ್ನ ಥೆವೆನಿನ್ ಪ್ರತಿರೋಧಕ್ಕೆ ಸಮನಾಗಿರುತ್ತದೆ ಅದು ಆ ನೆಟ್ವರ್ಕ್ನಿಂದ ಗರಿಷ್ಠ ಶಕ್ತಿಯನ್ನು ಪಡೆಯುತ್ತದೆ ಲೋಡ್ ಪ್ರತಿರೋಧದಲ್ಲಿನ ಯಾವುದೇ ಬದಲಾವಣೆಯು ಥೆವೆನಿನ್ ಪ್ರತಿರೋಧಕ್ಕೆ ಸಂಬಂಧಿಸಿದಂತೆ ಹೆಚ್ಚಾಗುತ್ತಿದೆಯೆ ಅಥವಾ ಕಡಿಮೆಯಾಗುತ್ತದೆಯಾದರೂ ಅದು ಲೋಡ್ಗೆ ತಲುಪಿಸುವ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಇನ್ನೊಂದು ತುದಿಯಲ್ಲಿ ನಾವು ಈಗ ಹೇಳಬಹುದು ಗರಿಷ್ಠ ವಿದ್ಯುತ್ ಕರೆಂಟ್ ಅನ್ನು ಸೆಳೆಯುವ ಮೂಲಕ ನಾವು ವೋಲ್ಟೇಜ್ ಮೂಲದಿಂದ ಗರಿಷ್ಠ ಶಕ್ತಿಯನ್ನು ಸೆಳೆಯುತ್ತೇವೆ ಆದ್ದರಿಂದ ಮೂಲವು ಲೋಡ್ಗೆ ಗರಿಷ್ಠ ಶಕ್ತಿಯನ್ನು ತಲುಪಿಸುತ್ತಿದೆ ಎಂದು ನಾವು ಹೇಳುವಾಗ ಈ ಸ್ಥಿತಿ ಇತ್ತು ಈಗ ಮೂಲದಿಂದ ಗರಿಷ್ಠ ಶಕ್ತಿಯನ್ನು ಸೆಳೆಯುವ ಅರ್ಥವೇನು ಎಂದು ನೋಡೋಣ ಆದ್ದರಿಂದ ನೀವು ಮೂಲದಿಂದ ಗರಿಷ್ಠ ಶಕ್ತಿಯನ್ನು ಸೆಳೆಯಲು ಬಯಸಿದಾಗ ಅದನ್ನು ಹೇಗೆ ಸಾಧಿಸಬಹುದು ಎಂದು ಮೂಲದಿಂದ ಗರಿಷ್ಠ ಕರೆಂಟ್ ಅನ್ನು ಸೆಳೆಯಲು ನೀವು ಬಯಸುವಿರಾ ಟರ್ಮಿನಲ್ಗಳನ್ನು ಮೊಟಕುಗೊಳಿಸುವ ಮೂಲಕ ಇದನ್ನು ಸಾಧಿಸಬಹುದು ಏಕೆಂದರೆ ಆ ಸ್ಥಿತಿಯಲ್ಲಿ ಮಾತ್ರ ಮೂಲದಿಂದ ಗರಿಷ್ಠ ಕರೆಂಟ್ ಅನ್ನು ತಲುಪಿಸಲಾಗುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗಬಹುದು ನೀವು 0 ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಲೋಡ್ಗೆ ತಲುಪಿಸುತ್ತೀರಿ ಏಕೆಂದರೆ ಆ ಸಂದರ್ಭದಲ್ಲಿ R ಮೌಲ್ಯವು 0 ಆಗಿರುತ್ತದೆ ಏಕೆಂದರೆ ನೀವು ಟರ್ಮಿನಲ್ಗಳನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಿದ್ದೀರಿ ಆದ್ದರಿಂದ ಗರಿಷ್ಠ ಶಕ್ತಿಯನ್ನು ಸೆಳೆಯಲು ಮತ್ತು ಗರಿಷ್ಠ ಶಕ್ತಿಯನ್ನು ಹೊರೆಗೆ ತಲುಪಿಸಲು ವಿಭಿನ್ನ ವ್ಯತ್ಯಾಸವಿದೆ ಎಂದು ನೀವು ಈಗ ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ಮೂಲವು ಲೋಡ್ಗೆ ಗರಿಷ್ಠ ಶಕ್ತಿಯನ್ನು ತಲುಪಿಸುತ್ತಿದೆ ಎಂದು ನೀವು ಹೇಳಿದಾಗ ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯವು ಅನ್ವಯಿಸುತ್ತದೆ ನಾವು ಗರಿಷ್ಠ ಶಕ್ತಿಯನ್ನು ಸೆಳೆಯುತ್ತೇವೆ ಎಂದು ಹೇಳಿದಾಗ ಆ ಸ್ಥಿತಿಯಲ್ಲಿ ನೀವು ಕೇವಲ ಮೂಲ ಟರ್ಮಿನಲ್ಗಳನ್ನು ವಿಂಗಡಿಸುತ್ತಿದ್ದೀರಿ ಮತ್ತು ಮೂಲದಿಂದ ಕರೆಂಟ್ ಉತ್ಪಾದನೆಯನ್ನು ಗರಿಷ್ಠಗೊಳಿಸುತ್ತಿದ್ದೀರಿ ಎಂದರ್ಥ ಈಗ ಗರಿಷ್ಠ ಶಕ್ತಿಯ ಪ್ರಮೇಯವನ್ನು ಕೆಲವೊಮ್ಮೆ ತಪ್ಪಾಗಿ ಅರ್ಥೈಸಲಾಗುತ್ತದೆ ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಮತ್ತೊಂದು ಪ್ರಮುಖ ವಿಷಯ ವಿದ್ಯುತ್ ಹೀರಿಕೊಳ್ಳುವಿಕೆಯನ್ನು ಗರಿಷ್ಠಗೊಳಿಸಲು ಗರಿಷ್ಠ ಲೋಡ್ ಅನ್ನು ಆಯ್ಕೆ ಮಾಡಲು ನಾವು ಸಾಮಾನ್ಯವಾಗಿ ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯವನ್ನು ವಿನ್ಯಾಸಗೊಳಿಸಿದ್ದೇವೆ ಆದರೆ ಲೋಡ್ ಅನ್ನು ಸರಿಪಡಿಸಿದರೆ ಅಂದರೆ ಲೋಡ್ ಪ್ರತಿರೋಧವನ್ನು ಈಗಾಗಲೇ ನಿರ್ದಿಷ್ಟಪಡಿಸಿದರೆ ಗರಿಷ್ಠ ವಿದ್ಯುತ್ ಪ್ರಮೇಯವು ಆಗುವುದಿಲ್ಲ ಏಕೆ ಸಹಾಯ ಮಾಡಲು ಸಾಧ್ಯವಾಗುತ್ತದೆ ಏಕೆಂದರೆ ನಿಮ್ಮ RL ಆಗಿರುವ ಲೋಡ್ ಮೌಲ್ಯವನ್ನು ನೀವು ಸ್ಥಿರಗೊಳಿಸಿದ ಕಾರಣ RL ಈಗ ವೇರಿಯಬಲ್ ಘಟಕಕ್ಕಿಂತ ಸ್ಥಿರವಾಗಿದೆ ಆದ್ದರಿಂದ ನಿಮ್ಮ RTh ಅನ್ನು ಎಲ್ಲಿಯಾದರೂ ನೆಟ್ವರ್ಕ್ ಘಟಕಗಳಿಂದ ನಡೆಸಲಾಗುತ್ತದೆ ಆದ್ದರಿಂದ ನಿಮ್ಮ VTh ಮತ್ತು RTh ಅನ್ನು ಈಗಾಗಲೇ ನಿವಾರಿಸಲಾಗಿದೆ RL ಅನ್ನು ಸಹ ಸರಿಪಡಿಸಿದರೆ ನೀವು ಗರಿಷ್ಠ ವಿದ್ಯುತ್ ವರ್ಗಾವಣೆ ಸ್ಥಿತಿಯನ್ನು ಕಂಡುಹಿಡಿಯಲಾಗುವುದಿಲ್ಲ ಆದ್ದರಿಂದ ಆ ರೀತಿಯಲ್ಲಿ ಲೋಡ್ ಪ್ರತಿರೋಧವನ್ನು ಈಗಾಗಲೇ ನಿರ್ದಿಷ್ಟಪಡಿಸಿದರೆ ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯವು ಹಿಡಿಯುವುದಿಲ್ಲ ಈಗ ನೀವು RTh ಅನ್ನು ವೇರಿಯೇಬಲ್ ಆಗಿ ಮಾಡಿದರೆ ಯಾವುದೇ ಅವಕಾಶದಿಂದ ಊಹಿಸಿಕೊಳ್ಳಿ ಆ ಸಂದರ್ಭದಲ್ಲಿ ನೀವು ಲೋಡ್ಗೆ ಸಮನಾಗಿ ಹೊಂದಿಸಲು ಬಯಸಿದಾಗ ನೆಟ್ವರ್ಕ್ನ ಥೆವೆನಿನ್ ಸಮಾನ ಪ್ರತಿರೋಧ ಅದು ಯಾವಾಗಲೂ ಗರಿಷ್ಠ ವಿದ್ಯುತ್ ವರ್ಗಾವಣೆ ಸ್ಥಿತಿಯನ್ನು ಖಾತರಿಪಡಿಸುವುದಿಲ್ಲ ಏಕೆಂದರೆ ಪ್ರಾಯೋಗಿಕ ಪರಿಸ್ಥಿತಿಯಲ್ಲಿ ಏನಾಗುತ್ತದೆ ನೆಟ್ವರ್ಕ್ ಕೆಲವು ನಷ್ಟ ಘಟಕಗಳನ್ನು ಸಹ ಹೊಂದಿರುತ್ತದೆ ಆದ್ದರಿಂದ ಲಭ್ಯವಿರುವ ನಷ್ಟದ ಅಂಶಗಳ ಕಾರಣ ಆ ಘಟಕಗಳಲ್ಲಿ ನಮಗೆ ವಿದ್ಯುತ್ ನಷ್ಟವಿದೆ ಆ ಸಂದರ್ಭದಲ್ಲಿ ನೀವು ಥೆವೆನಿನ್ ಸಮಾನ ಎಂದು ನೋಡುವ ಸರ್ಕ್ಯೂಟ್ ಗರಿಷ್ಠ ವಿದ್ಯುತ್ ಸ್ಥಿತಿಯನ್ನು ಗುರುತಿಸುವಲ್ಲಿ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಅದು ಯಾವಾಗಲೂ ನಷ್ಟದ ಅಂಶವಾಗಿರುವ ಒಂದು ಘಟಕ ಇರುತ್ತದೆ ಮತ್ತು ಆ ಘಟಕವು ನಿಮಗೆ RThRL ಹೊಂದಿರುವ ಸ್ಥಿತಿಯನ್ನು ನೀಡುವುದಿಲ್ಲ ಆದ್ದರಿಂದ ಪ್ರಾಯೋಗಿಕ ಸನ್ನಿವೇಶದಲ್ಲಿ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ನಷ್ಟವಿದೆಯೇ ಎಂದು ನೀವು ಯಾವಾಗಲೂ ನೋಡಬೇಕು ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಈಗ ಉದಾಹರಣೆಯ ಸಹಾಯದಿಂದ ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯವನ್ನು ಅರ್ಥಮಾಡಿಕೊಳ್ಳೋಣ ಆದ್ದರಿಂದ ಚಿತ್ರದಲ್ಲಿ ನೀಡಲಾದ ಸರ್ಕ್ಯೂಟ್ ಅನ್ನು ನಾವು ಹೊಂದಿದ್ದೇವೆ ಈಗ ನಾವು ಗರಿಷ್ಠ ವಿದ್ಯುತ್ ವರ್ಗಾವಣೆಯನ್ನು RLನ ಯಾವ ಮೌಲ್ಯದಲ್ಲಿ ಕಂಡುಹಿಡಿಯಬೇಕು ಆದ್ದರಿಂದ ಮೊದಲ ಹೆಜ್ಜೆ ಯಾವುದು ಮೊದಲ ಹಂತವೆಂದರೆ ಈ ಸರ್ಕ್ಯೂಟ್ನ ಥೆವೆನಿನ್ ಸಮಾನವನ್ನು ಕಂಡುಹಿಡಿಯುವುದು ಇದನ್ನು ಟರ್ಮಿನಲ್ಗಳಿಗೆ ಬಿಡಲಾಗುತ್ತದೆ ಆದ್ದರಿಂದ ನೀವು ಏನು ಮಾಡಬೇಕೆಂದರೆ ನೀವು ಮೊದಲು ಶಾರ್ಟ್ ಸರ್ಕ್ಯೂಟ್ ವೋಲ್ಟೇಜ್ ಮೂಲವನ್ನು ಮಾಡಬೇಕು ಮತ್ತು ಕರೆಂಟ್ ಮೂಲವನ್ನು ಓಪನ್ ಸರ್ಕ್ಯೂಟ್ ಮಾಡಬೇಕು ಇದರಿಂದಾಗಿ ನೀವು ಥೆವೆನಿನ್ ಪ್ರತಿರೋಧದ ಮೌಲ್ಯವನ್ನು ಕಂಡುಹಿಡಿಯಬಹುದು ಆದ್ದರಿಂದ ಈಗ ನೀವು ಸರ್ಕ್ಯೂಟ್ ಅನ್ನು ನೋಡಿದರೆ ನೀವು ವೋಲ್ಟೇಜ್ ಮೂಲವನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಿದಾಗ ಓಪನ್ ಸರ್ಕ್ಯೂಟ್ ಕರೆಂಟ್ ಮೂಲ 6 ಓಮ್ ಪ್ರತಿರೋಧವು 12 ಓಮ್ಗೆ ಸಮಾನಾಂತರವಾಗಿರುತ್ತದೆ ಮತ್ತು ಈ 3 ಓಮ್ ಮತ್ತು 2 ಓಮ್ ಪ್ರತಿರೋಧವು ಸರಣಿಯಲ್ಲಿರುತ್ತದೆ ಹಾಗಾದರೆ RThನ ಮೌಲ್ಯ ಏನು RTh236||12561218 9 ನೋಡಿ ಸ್ಲೈಡ್ ಸಮಯ 2201 ಈಗ ಮುಂದಿನ ಕಾರ್ಯವೆಂದರೆ ಥೆವೆನಿನ್ ವೋಲ್ಟೇಜ್ನ VTh ಮೌಲ್ಯವನ್ನು ಕಂಡುಹಿಡಿಯುವುದು ಈಗ ನೀವು ಸರ್ಕ್ಯೂಟ್ ಅನ್ನು ನೋಡಿದಾಗ ಸರ್ಕ್ಯೂಟ್ಗೆ ಮೂಲಗಳನ್ನು ಹಿಂದಿರುಗಿಸುವ ಮೂಲಕ ಸರ್ಕ್ಯೂಟ್ನಲ್ಲಿ 2 ಮೆಶ್ಗಳು ಇರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ i1 ಮೆಶ್ 1 ರಲ್ಲಿನ ಮೆಶ್ ಕರೆಂಟ್ ಎಂದು ಹೇಳೋಣ i2 ಮೆಶ್ 2 ರಲ್ಲಿನ ಮೆಶ್ ಕರೆಂಟ್ ಮತ್ತು ಟರ್ಮಿನಲ್ಗಳಾದ್ಯಂತ ವೋಲ್ಟೇಜ್ VTh ಆಗಿದೆ ಈಗ ಆ ಸಂದರ್ಭದಲ್ಲಿ ನೀವು ಸರ್ಕ್ಯೂಟ್ ಅನ್ನು ನೋಡಿದರೆ i2 2A ಈಗ ಈ ನಿರ್ದಿಷ್ಟ ಮೆಶ್ಗಾಗಿ ನೀವು KVL ಅನ್ನು ಬರೆದರೆ ನೀವು ಏನು ಬರೆಯುತ್ತೀರಿ ನೀವು ಬರೆಯುವಿರಿ 12 18i1 12i2 0 ನೀವು i2ನ ಮೌಲ್ಯವನ್ನು ಇರಿಸಿ ಮತ್ತು ಮೊದಲ ಸಮೀಕರಣಕ್ಕೆ ಸರಳೀಕರಿಸಿದರೆ ನಿಮಗೆ ಸಿಗುತ್ತದೆ i1 23A ಮುಂದೆ VTh ಕರೆಂಟ್ ಮೂಲದ ವೋಲ್ಟೇಜ್ ಹೊರತುಪಡಿಸಿ ಏನೂ ಅಲ್ಲ ಎಂದು ನೀವು ಅಂಕಿ ಅಂಶದಿಂದ ನೋಡಬೇಕಾಗಿದೆ ಏಕೆಂದರೆ 2 ಓಮ್ ಪ್ರತಿರೋಧದಲ್ಲಿ ಯಾವುದೇ ಕರೆಂಟ್ ಹರಿಯುವುದಿಲ್ಲ ಏಕೆಂದರೆ ಅದು ಓಪನ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ವೋಲ್ಟೇಜ್ VTh ಕರೆಂಟ್ ಮೂಲದಾದ್ಯಂತ ಇರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ಏನು ಬರೆಯಬಹುದು ನೀವು ಈ ನಿರ್ದಿಷ್ಟ ವಿಭಾಗಕ್ಕೆ KVL ಅನ್ನು ಅನ್ವಯಿಸಿದರೆ ನೀವು ಪಡೆಯುತ್ತೀರಿ 126i13i220VTh0 VTh22V ಆದ್ದರಿಂದ ಈಗ ನೀವು VTh ಮೌಲ್ಯವನ್ನು ಪಡೆದುಕೊಂಡಿದ್ದೀರಿ ಮತ್ತು ನೀವು RTh ಮೌಲ್ಯವನ್ನು 9 ಓಮ್ ಆಗಿ ಹೊಂದಿದ್ದೀರಿ ಆದ್ದರಿಂದ ನಿಮ್ಮ ಸಮಾನ ಸರ್ಕ್ಯೂಟ್ನ ಥೆವೆನಿನ್ ಸಮಾನವು 9 ಓಮ್ ಪ್ರತಿರೋಧದೊಂದಿಗೆ ಸರಣಿಯಲ್ಲಿ 22 ವೋಲ್ಟ್ ಆಗಿರುತ್ತದೆ ಮತ್ತು ನಂತರ ನೀವು RL ಆಗಿರುವ ಲೋಡ್ ಅನ್ನು ಸಂಪರ್ಕಿಸಿ ಈಗ ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯವನ್ನು ಬಳಸಿಕೊಂಡು 9 ಓಮ್ ಪ್ರತಿರೋಧವು ಆಗಿರುವ ಲೋಡ್ RLಗೆ ಸಮನಾದಾಗ ಮಾತ್ರ ಗರಿಷ್ಠ ಶಕ್ತಿಯನ್ನು ವರ್ಗಾಯಿಸಲಾಗುತ್ತದೆ ಎಂದು ನೀವು ಹೇಳಬಹುದು ಆದ್ದರಿಂದ ಗರಿಷ್ಠ ವಿದ್ಯುತ್ ವರ್ಗಾವಣೆ ಸ್ಥಿತಿಯಲ್ಲಿ 9 ಓಮ್ pmaxVth24RL2224 9 13 44W ಆಗಿರುತ್ತದೆ ಆದ್ದರಿಂದ ಇದರೊಂದಿಗೆ ಇಂದಿನ ಅಧಿವೇಶನವನ್ನು ಮುಕ್ತಾಯಗೊಳಿಸೋಣ ಮುಂದಿನ ತರಗತಿಯಲ್ಲೂ ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯದ ಕುರಿತು ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಅಲ್ಲಿ ನಾವು ಸರ್ಕ್ಯೂಟ್ನಲ್ಲಿ ಲಭ್ಯವಿರುವ ಅವಲಂಬಿತ ಮೂಲಗಳನ್ನು ಚರ್ಚಿಸುತ್ತೇವೆ ಲೋಡ್ಗೆ ವರ್ಗಾಯಿಸಲಾಗುವ ಗರಿಷ್ಠ ಶಕ್ತಿಯನ್ನು ನೀವು ಹೇಗೆ ಲೆಕ್ಕ ಹಾಕುತ್ತೀರಿ ಧನ್ಯವಾದಗಳು